ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತು 5 ನೇ ಪಾಠಕ್ಕೆ ಸುಸ್ವಾಗತ ಬಿಪ್ಲ್ಯಾಬ್ ದತ್ತಾProf Biplab Datta ಮತ್ತು ಇವು ನನ್ನ ಸಂಪರ್ಕ ವಿವರಗಳಾಗಿವೆ ಆದ್ದರಿಂದ ಒಮ್ಮೆ ನೀವು ಯಾವುದೇ ಪ್ರಶ್ನೆಗಳು ಅಥವಾ ಯಾವುದೇ ಪ್ರತಿಕ್ರಿಯೆಯನ್ನು ಹೊಂದಿದ್ದರೆ ನೀವು ಯಾವಾಗಲೂ ನನಗೆ ಬರೆಯಬಹುದು ಮತ್ತು ನಿಮ್ಮ ಪ್ರತಿಕ್ರಿಯೆಯನ್ನು ನಾನು ನೋಡಿಕೊಳ್ಳುತ್ತೇನೆ ಮತ್ತು ನಿಮಗೆ ಉತ್ತರಿಸಲು ಸಾಧ್ಯವಾದಷ್ಟು ಪ್ರಯತ್ನಿಸುತ್ತೇನೆ ಇಂದು ನಾವು ಈ ವಿಷಯದ ಐದನೇ ಪಾಠವನ್ನು ಸ್ಥೂಲ ಪರಿಸರ ಭಾಗ 1 ಅನ್ನು ಅರ್ಥಮಾಡಿಕೊಳ್ಳಲಿದ್ದೇವೆ ಅದರಲ್ಲಿ ನಮಗೆ 2 ಪರಿಕಲ್ಪನೆಗಳು ಇವೆ ಒಂದು ಸ್ಥೂಲ ಪರಿಸರ ಮತ್ತು ಎರಡನೆಯದು ರಾಜಕೀಯ ಪರಿಸರವನ್ನು ವಿಶ್ಲೇಷಿಸುತ್ತಿದ್ದಾರೆ ಆದ್ದರಿಂದ ಇದು ವ್ಯವಹಾರ ಪರಿಸರದ ಚಿತ್ರ ನಾವು ನಮ್ಮ ಕಂಪನಿಯನ್ನು ಇಲ್ಲಿಕೇಂದ್ರದಲ್ಲಿ ನೋಡಬಹುದುಮತ್ತು ನಂತರ ಕಂಪನಿಯು ಕಾರ್ಯನಿರ್ವಹಿಸುವ ಸೂಕ್ಷ್ಮ ಪರಿಸರವನ್ನು ನಾವು ಹೊಂದಿದ್ದೇವೆ ಅದು ಸರಬರಾಜುದಾರರು ಗ್ರಾಹಕರು ಸಾರ್ವಜನಿಕರು ಮಧ್ಯವರ್ತಿಗಳು ಸ್ಪರ್ಧಿಗಳು ಷೇರುದಾರರು ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ ತದನಂತರ ಈಸೂಕ್ಷ್ಮ ಪರಿಸರವು ಸ್ಥೂಲ ಪರಿಸರದಲ್ಲಿದೆ ಮತ್ತು ಆ ಸ್ಥೂಲ ಪರಿಸರವು ರಾಜಕೀಯ ಪರಿಸರ ಆರ್ಥಿಕ ಪರಿಸರ ಸಾಮಾಜಿಕ ಪರಿಸರ ಮತ್ತು ತಾಂತ್ರಿಕ ಪರಿಸರವನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಯಾವುದೇ ಕಂಪನಿಯು ನಿರ್ವಾತದಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ ಅದು ಒಂದು ರೀತಿಯ ಪರಿಸರದಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಅದನ್ನೇ ನಾವು ಈ ಪಾಠದಲ್ಲಿ ಮತ್ತು ಮುಂದಿನ ಪಾಠದಲ್ಲಿ ಈ ಕಂಪನಿಯ ವಾತಾವರಣವು ಕಂಪನಿಯ ಸೇವೆಗಳ ವಿತರಣೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನುನೋಡಲಿದ್ದೇವೆ ಆದ್ದರಿಂದ ನಾವು ಸ್ಥೂಲ ಪರಿಸರವನ್ನು ವಿಶ್ಲೇಷಿಸಲು ಬರುತ್ತೇವೆ ಆದ್ದರಿಂದ ಸ್ಥೂಲ ಪರಿಸರವು ಯಾವುದೇ ಕಂಪನಿಯ ಮೇಲೆ ಪರಿಣಾಮ ಬೀರುವ ಸ್ವತಂತ್ರ ಪರಿಮಾಣ ಆಗಿದ್ದು ಕಂಪನಿಯು ತನ್ನ ಸೇವೆಗಳನ್ನು ಚಾಲ್ತಿಯಲ್ಲಿರುವ ವ್ಯಾಪಾರ ವಾತಾವರಣಕ್ಕೆ ಅನುಗುಣವಾಗಿ ಉತ್ಪಾದಿಸಲು ಮತ್ತು ತಲುಪಿಸಲು ಸಾಧ್ಯವಾಗುತ್ತದೆಯೇ ಎಂದು ನಿರ್ಧರಿಸುತ್ತದೆ ಎಂದರೆ ಕಂಪನಿಯು ವ್ಯವಹಾರ ವಾತಾವರಣದೊಂದಿಗೆ ಉತ್ತಮ ಹೊಂದಾಣಿಕೆಯನ್ನು ಹೊಂದಿದೆಯೇ ಎಂಬುದು ಈಗ ನಾವು ವ್ಯಾಪಾರ ವಾತಾವರಣವನ್ನು ವಿಶ್ಲೇಷಿಸಬೇಕಾಗಿದೆ ಮತ್ತು ಈ ಸ್ಥೂಲ ಪರಿಸರವನ್ನು ವಿಶ್ಲೇಷಿಸುವ ಮಾರ್ಗವೆಂದರೆ ರಾಜಕೀಯ ಆರ್ಥಿಕ ಸಾಮಾಜಿಕ ಮತ್ತು ತಾಂತ್ರಿಕ ಆಯಾಮಗಳು ಆದ್ದರಿಂದ ಈ ಪರಿಸರವನ್ನು ಪಿಇಸಟಿ ವಿಶ್ಲೇಷಣೆ ಮತ್ತು ರಾಜಕೀಯ ಆರ್ಥಿಕ ಸಾಮಾಜಿಕ ಮತ್ತು ತಾಂತ್ರಿಕತೆಗಾಗಿ ವಿಶ್ಲೇಷಿಸಲಾಗುತ್ತದೆ ಆದ್ದರಿಂದ ನಾವು ರಾಜಕೀಯ ವಾತಾವರಣಕ್ಕೆ ಬರುತ್ತೇವೆ ನಮ್ಮ ಕಂಪನಿಯು ಕಾನೂನಿನಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಸಾಮಾನ್ಯ ವ್ಯವಹಾರ ಅಭ್ಯಾಸದೊಂದಿಗೆ ಸಮಂಜಸವಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ನಾವು ರಾಜಕೀಯ ವಾತಾವರಣವನ್ನು ವಿಶ್ಲೇಷಿಸಬೇಕು ಬದಲಾಗುತ್ತಿರುವ ರಾಜಕೀಯ ಶಕ್ತಿಗಳು ನಮ್ಮ ವ್ಯವಹಾರದ ಮೇಲೆ ಬೀರುವ ಪರಿಣಾಮದ ಬಗ್ಗೆ ನಮಗೆ ತಿಳಿದಿರಬೇಕು ರಾಜಕೀಯ ಅಭ್ಯಾಸಗಳು ನಮ್ಮ ವ್ಯವಹಾರದ ಬೆಳವಣಿಗೆಯನ್ನು ಹೇಗೆ ಶಕ್ತಗೊಳಿಸಬಹುದು ಅಥವಾ ತಡೆಯಬಹುದು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಉದಾಹರಣೆಗೆ ಕಡ್ಡಾಯ ಮರುಬಳಕೆ ಕಾನೂನುಗಳು ಮರುಬಳಕೆ ಉದ್ಯಮವನ್ನು ಹೆಚ್ಚಿಸಿವೆ ಉದಾಹರಣೆಗೆ ನೆಸ್ಲೆ ಮತ್ತು ಸ್ಟಾರ್ಬಕ್ಸ್ ನಂತಹ ಆಹಾರ ಸೇವಾ ಕಂಪನಿಗಳು ತಮ್ಮ ಕಾಗದದ ಕಪ್ ಗಳನ್ನು ಮರುಬಳಕೆ ಮಾಡುತ್ತವೆ ಆದ್ದರಿಂದ ರಾಜಕೀಯ ವಾತಾವರಣವು ವ್ಯಾಪಾರ ವಾತಾವರಣದ ಮೇಲೆ ಪರಿಣಾಮ ಬೀರುತ್ತಿದೆ ಈಗ ವ್ಯವಹಾರದ ರಾಜಕೀಯ ವಾತಾವರಣವನ್ನು 2 ನಿರೀಕ್ಷಿತರಿಂದ ವಿಶ್ಲೇಷಿಸಬಹುದು ಮೊದಲ ನಿರೀಕ್ಷಿತ ವ್ಯವಹಾರ ಶಾಸನ ಮತ್ತು ಎರಡನೆಯ ನಿರೀಕ್ಷೆಯು ವಿಶೇಷ ಆಸಕ್ತಿ ಗುಂಪುಗಳ ಚಟುವಟಿಕೆಯಾಗಿದೆ ಆದ್ದರಿಂದ ವ್ಯವಹಾರ ಶಾಸನಕ್ಕೆ ಬನ್ನಿ ಕಂಪನಿಗಳನ್ನು ಅನ್ಯಾಯದ ಸ್ಪರ್ಧೆಯಿಂದ ರಕ್ಷಿಸುವುದು ಗ್ರಾಹಕರನ್ನು ಅನ್ಯಾಯದ ವ್ಯವಹಾರ ಅಭ್ಯಾಸಗಳಿಂದ ರಕ್ಷಿಸುವುದು ಸಮಾಜದ ಹಿತಾಸಕ್ತಿಯನ್ನು ನಿರ್ಬಂಧವಿಲ್ಲದ ವ್ಯವಹಾರ ನಡವಳಿಕೆಯಿಂದ ರಕ್ಷಿಸುವುದು ವ್ಯವಹಾರಗಳನ್ನು ತಮ್ಮ ಉತ್ಪನ್ನಗಳು ಅಥವಾ ಉತ್ಪಾದನಾ ಪ್ರಕ್ರಿಯೆಗಳಿಂದ ರಚಿಸಲಾದ ಸಾಮಾಜಿಕ ವೆಚ್ಚಗಳೊಂದಿಗೆ ವಿಧಿಸುವುದು ವ್ಯಾಪಾರ ಶಾಸನದ ಉದ್ದೇಶವಾಗಿದೆ ಆದ್ದರಿಂದ ಇಲ್ಲಿ ಸಂಕ್ಷಿಪ್ತವಾಗಿ 0434 ವ್ಯವಹಾರ ಶಾಸನದ ಉದ್ದೇಶವು ಕಂಪನಿಗಳನ್ನು ಅನ್ಯಾಯದ ಸ್ಪರ್ಧೆಯಿಂದ ರಕ್ಷಿಸುವುದು ಗ್ರಾಹಕರನ್ನು ಅನ್ಯಾಯದ ಅಭ್ಯಾಸಗಳಿಂದ ರಕ್ಷಿಸುವುದು ಸಮಾಜದ ಹಿತಾಸಕ್ತಿಯನ್ನು ನಿರ್ಬಂಧವಿಲ್ಲದ ವ್ಯವಹಾರ ನಡವಳಿಕೆಯಿಂದ ರಕ್ಷಿಸುವುದು ಮತ್ತು ವ್ಯವಹಾರಗಳನ್ನು ಸಾಮಾಜಿಕವಾಗಿ ವಿಧಿಸುವುದು ಅವರ ಉತ್ಪನ್ನಗಳು ಅಥವಾ ಉತ್ಪಾದನಾ ಪ್ರಕ್ರಿಯೆಗಳಿಂದ ರಚಿಸಲಾದ ವೆಚ್ಚಗಳು ಆದ್ದರಿಂದ ಪ್ರತಿ ಹೊಸ ಕಾನೂನು ನ್ಯಾಯಸಮ್ಮತವಾದ ತಾರ್ಕಿಕತೆಯನ್ನು ಹೊಂದಿದ್ದರೂ ಇದು ಉಪಕ್ರಮವನ್ನು ಕೈಬಿಡುವುದು ಮತ್ತು ವ್ಯವಹಾರದ ಬೆಳವಣಿಗೆಯನ್ನು ನಿರ್ಬಂಧಿಸುವ ಅನಪೇಕ್ಷಿತ ಪರಿಣಾಮವನ್ನು ಬೀರುತ್ತದೆ ಭಾರತದಲ್ಲಿ ಸ್ಪರ್ಧೆಯನ್ನು ಉತ್ತೇಜಿಸಲು ಮತ್ತು ಉಳಿಸಿಕೊಳ್ಳಲು ಮತ್ತು ಶಾಸನದ ಮೂಲಕ ಗ್ರಾಹಕರ ಹಿತಾಸಕ್ತಿ ಕಾಪಾಡಲು ಸ್ಪರ್ಧಾ ಕಾಯ್ದೆ 2002 ರ ಅಡಿಯಲ್ಲಿ ಸ್ಪರ್ಧಾ ಆಯೋಗವನ್ನು ಸ್ಥಾಪಿಸಲಾಗಿದೆ ಆದ್ದರಿಂದ ವ್ಯವಹಾರ ಶಾಸನಕ್ಕೆ ಬರುತ್ತಿದೆ ವ್ಯವಹಾರ ಶಾಸನವನ್ನು ಕಾನೂನುಗಳು ಮತ್ತು ನಿಯಂತ್ರಣ ಶಾಸನ ಆಡಳಿತ ತೀರ್ಪು ಮತ್ತು ಲಾಬಿ ಎಂಬ 5 ಅಂಶಗಳ ಪ್ರಕಾರ ಮತ್ತಷ್ಟು ವಿಶ್ಲೇಷಿಸಬಹುದು ಆದ್ದರಿಂದ ನಾವು ಈ ಅಂಶಗಳನ್ನು ಒಂದೊಂದಾಗಿ ನೋಡುತ್ತೇವೆ ಕಾನೂನು ಮತ್ತು ನಿಬಂಧನೆಗಳು ಕಾನೂನುಗಳು ಮತ್ತು ನಿಬಂಧನೆಗಳು ಪಾಸ್ ಅಥವಾ ಜಾರಿಯಲ್ಲಿರುವ ಮಸೂದೆಗಳನ್ನು ಉಲ್ಲೇಖಿಸುತ್ತವೆ ನಮ್ಮ ವ್ಯವಹಾರದ ಮೇಲೆ ಪರಿಣಾಮ ಬೀರಬಹುದಾದ ಕಾನೂನುಗಳು ಮತ್ತು ನಿಬಂಧನೆಗಳ ಉದಾಹರಣೆಗಳೆಂದರೆ ಕೋಣೆಯ ಸುಂಕದ ಮೇಲಿನ ಬೆಲೆ ನಿಯಂತ್ರಣಗಳು ಮತ್ತು ಹೋಟೆಲ್ನಲ್ಲಿನ ಇತರ ಶುಲ್ಕಗಳು ಆದ್ದರಿಂದ ಈ ನಿಯಂತ್ರಣಗಳನ್ನು ವಿವಿಧ ವ್ಯವಹಾರಗಳ ನಿಯಂತ್ರಕರು ಮಾಡುತ್ತಾರೆ ನಂತರ ತೆರಿಗೆಗಳು ಕ್ಷೌರಿಕನ ಅಂಗಡಿಗಳು ಪೂಲ್ಗಳು ರೆಸ್ಟೋರೆಂಟ್ಗಳು ರಾತ್ರಿ ಕ್ಲಬ್ಗಳು ಬಾರ್ಗಳು ಇತ್ಯಾದಿಗಳಿಗೆ ಪರವಾನಗಿ ನೀಡುವುದು ತೆರಿಗೆ ರಜಾದಿನಗಳನ್ನು ಹಾಕುವುದು ನಿರ್ದಿಷ್ಟ ಉದ್ಯಮದಲ್ಲಿ ಸುರಕ್ಷತಾ ಮಾನದಂಡಗಳು ಕಾನೂನುಗಳ ಪ್ರಕಾರ ನಿರ್ಮಿಸುವುದು ಕನಿಷ್ಠ ಕಾರ್ಮಿಕ ವೇತನ ಮತ್ತು ಲಭ್ಯವಿರುವ ಪೊಲೀಸ್ ಪಡೆ ಆದ್ದರಿಂದ ಇವೆಲ್ಲವೂ ಕಾನೂನುಗಳು ಮತ್ತು ನಿಬಂಧನೆಗಳ ಒಂದು ಭಾಗವಾಗಿದ್ದು ಅದು ಅಂಗೀಕಾರಗೊಂಡ ಅಥವಾ ಜಾರಿಯಲ್ಲಿರುವ ಮಸೂದೆಗಳನ್ನು ಉಲ್ಲೇಖಿಸುತ್ತದೆ ಆದ್ದರಿಂದ ಭಾರತದಲ್ಲಿ ವ್ಯವಹಾರ ನಡೆಸಲು ಸಂಬಂಧಿಸಿದ ಕಾನೂನುಗಳು ಮತ್ತು ನಿಬಂಧನೆಗಳು ಮತ್ತು ಪ್ರಮುಖ ಕಾನೂನುಗಳ ಪಟ್ಟಿಯನ್ನು ಕೆಳಗೆ ನೀಡಲಾಗಿದೆ ಆದ್ದರಿಂದ ಭಾರತದಲ್ಲಿ ವ್ಯವಹಾರ ಶಾಸನವು ನಮ್ಮಲ್ಲಿ ಹಲವಾರು ಕಾಯಿದೆ ಗಳನ್ನು ಹೊಂದಿದೆ ಆದ್ದರಿಂದ ಮೊದಲ ಕಾಯಿದೆವೆಂದರೆ ಆಹಾರ ಕಲಬೆರಕೆ ಕಾಯ್ದೆ 1954 ಡ್ರಗ್ಸ್ ಕಂಟ್ರೋಲ್ ಆಕ್ಟ್ 1954 ಕಂಪನಿ ಆಕ್ಟ್ 1956 ಸ್ಟ್ಯಾಂಡರ್ಡ್ ತೂಕ ಮತ್ತು ಅಳತೆಗಳ ಕಾಯ್ದೆStandard weights and measures act 1976 ಬೆಲೆ ಆದೇಶದ ಪ್ರದರ್ಶನ 1963 ಭಾರತೀಯ ಪೇಟೆಂಟ್ ಕಾಯ್ದೆ 1970 ಪ್ಯಾಕೇಜ್ ಸರಕುಗಳ ನಿಯಂತ್ರಣ ಆದೇಶ 1975 ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986 ನೀರಿನ ತಡೆಗಟ್ಟುವಿಕೆ ಮತ್ತು ಮಾಲಿನ್ಯ ನಿಯಂತ್ರಣ ಕಾಯ್ದೆಯು1974 ಜನಸಂಖ್ಯಾ ಕಾಯ್ದೆಯು ವಾಯು ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ 1981 ಪರಿಸರ ಸಂರಕ್ಷಣಾ ಕಾಯ್ದೆ 1986 ಮತ್ತು ಸ್ಪರ್ಧೆಯ ಕಾಯ್ದೆ 2002 ಆದ್ದರಿಂದ ಸ್ಪರ್ಧೆಯ ಕಾಯಿದೆಯಡಿ ಸ್ಪರ್ಧಾ ಆಯೋಗವನ್ನು ಸಹ ಸ್ಥಾಪಿಸಲಾಗಿದೆ ಮತ್ತು ಅನ್ಯಾಯದ ಸ್ಪರ್ಧೆ ಅಥವಾ ಕೆಲವು ರೀತಿಯ ಕಾರ್ಟೆಲ್ಗಳು ಹತೋಟಿ ಕೂಟ ಅಥವಾ ಏಕಸ್ವಾಮ್ಯಗಳು 0738 ದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಲವಾರು ವ್ಯವಹಾರಗಳಿಂದ ರೂಪುಗೊಳ್ಳುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಇ ದನ್ನು ಸ್ಥಾಪಿಸಲಾಗಿದೆ ನಂತರ ನಾವು ಶಾಸನಕ್ಕೆ ಬರುತ್ತೇವೆ ಶಾಸನವು ಮಸೂದೆಗಳನ್ನು ಅಂಗೀಕರಿಸುವ ತಿರಸ್ಕರಿಸಿದ ಅಥವಾ ರದ್ದುಗೊಳಿಸಿದ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ ನಮ್ಮ ವ್ಯವಹಾರದ ಮೇಲೆ ಪರಿಣಾಮ ಬೀರಬಹುದಾದ ಶಾಸನದ ಉದಾಹರಣೆಗಳೆಂದರೆ ಮೌಲ್ಯವರ್ಧನೆ ಮತ್ತು ಸೇವಾ ತೆರಿಗೆಯನ್ನು ಪರಿಚಯಿಸುವ ಮಸೂದೆಯನ್ನು ಎತ್ತುವುದು ಮತ್ತು ಅಂಗೀಕರಿಸುವುದು ಆದ್ದರಿಂದ ಇತ್ತೀಚೆಗೆ ಸಾಮಾನ್ಯ ಸೇವಾ ತೆರಿಗೆಯನ್ನು ಸಹ ಅಂಗೀಕರಿಸಲಾಯಿತು ಅವನು ಅದನ್ನು ತಿಳಿದಿರಬಹುದು ಉದ್ಯೋಗಿಗಳನ್ನು ನೇಮಿಸಿಕೊಳ್ಳುವಲ್ಲಿ ಕೋಟಾಪಾಲನ್ನು ಪರಿಚಯಿಸುವುದು ಹೋಟೆಲ್ಗಳಲ್ಲಿ ರಾತ್ರಿ ಕ್ಲಬ್ಗಳನ್ನು ಮುಚ್ಚುವುದು ಅಥವಾ ಅಂಗೀಕರಿಸುವುದು ಅಥವಾ ಜೂಜಾಟವನ್ನು ನಿಷೇಧಿಸುವುದು ಆದ್ದರಿಂದ ಇವು ಅಂಗೀಕರಿಸಲ್ಪಟ್ಟ ಕೆಲವು ಶಾಸನಗಳು ಮತ್ತು ಅವುಗಳನ್ನು ಬೆಳೆಸಲಾಯಿತು ಮತ್ತು ಈ ಶಾಸನವು ವ್ಯವಹಾರದ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಯಾವ ಶಾಸನವನ್ನು ಪ್ರಕ್ರಿಯೆಗೊಳಿಸಲಾಗುತ್ತಿದೆ ಅಥವಾ ಅಂಗೀಕರಿಸಲಾಗುತ್ತಿದೆ ಮತ್ತು ಅದು ನಮ್ಮ ವ್ಯವಹಾರದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದರ ಬಗ್ಗೆ ನಮಗೆ ತಿಳಿದಿರಬೇಕು ನಂತರ ಆಡಳಿತಕ್ಕೆ ಬರೋಣ ಆದ್ದರಿಂದ ಆಡಳಿತವು ಕಾನೂನುಗಳು ಮತ್ತು ನಿಬಂಧನೆಗಳನ್ನು ಸರ್ಕಾರಗಳು ಹೇಗೆ ನಿರ್ವಹಿಸುತ್ತವೆ ಮತ್ತು ಜಾರಿಗೊಳಿಸುತ್ತವೆ ಎಂಬುದನ್ನು ಸೂಚಿಸುತ್ತದೆ ನಮ್ಮ ವ್ಯವಹಾರದ ಮೇಲೆ ಪರಿಣಾಮ ಬೀರುವ ಆಡಳಿತದ ಉದಾಹರಣೆಗಳೆಂದರೆ ಹೋಟೆಲ್ನ ಸರ್ಕಾರದ ಶ್ರೇಣೀಕರಣ ವ್ಯವಸ್ಥೆ ಸೇವಾ ಸೌಲಭ್ಯದ ನಿರ್ಮಾಣ ಅಥವಾ ನವೀಕರಣಕ್ಕೆ ಅಗತ್ಯವಾದ ವಸ್ತುಗಳ ಮೇಲಿನ ಮನ್ನಾ ಅಥವಾ ಆಮದು ಸುಂಕ ಸೇವೆಯ ಕೆಲಸದ ಸಮಯದ ಮೇಲೆ ನಿರ್ಬಂಧ ಖರೀದಿ ವ್ಯವಸ್ಥೆಗಳ ಮೇಲಿನ ನಿಯಂತ್ರಣಗಳು ರಾಷ್ಟ್ರೀಯ ವಿಮಾನಯಾನ ನೀತಿಗಳು ಒಂದು ದೇಶದಿಂದ ಪ್ರವಾಸಿಗರ ಪ್ರವೇಶ ಅಥವಾ ನಿರ್ಗಮನ ಮತ್ತು ವ್ಯಾಪಾರ ವಾತಾವರಣದಲ್ಲಿ ಸಮಗ್ರತೆ ಮತ್ತು ಭ್ರಷ್ಟಾಚಾರ ಆದ್ದರಿಂದ ಇವು ನಮ್ಮ ವ್ಯವಹಾರದ ಮೇಲೆ ಪರಿಣಾಮ ಬೀರುವ ಆಡಳಿತದ ಕೆಲವು ಉದಾಹರಣೆಗಳಾಗಿವೆ ಇದು ರಾಜಕೀಯ ವಾತಾವರಣದಲ್ಲಿ ಕಾನೂನು ಮತ್ತು ನಿಬಂಧನೆಗಳ ಆಡಳಿತದ ಬಗ್ಗೆ ನಂತರ ತೀರ್ಪು ಬರುತ್ತದೆ ಆದ್ದರಿಂದ ತೀರ್ಪು ಕಾನೂನುಗಳು ಮತ್ತು ನಿಯಮಗಳನ್ನು ಎಲ್ಲಿ ಮತ್ತು ಹೇಗೆ ಜಾರಿಗೊಳಿಸುತ್ತದೆ ಎಂಬುದನ್ನು ಸೂಚಿಸುತ್ತದೆ ನಮ್ಮ ವ್ಯವಹಾರದ ಮೇಲೆ ಪರಿಣಾಮ ಬೀರುವ ತೀರ್ಪಿನ ಉದಾಹರಣೆಗಳೆಂದರೆ ಸೇವಾ ಒಪ್ಪಂದಗಳ ಜಾರಿ ಗ್ರಾಹಕ ನ್ಯಾಯಾಲಯಗಳ ನಿರ್ಧಾರಗಳು ಓವರ್ಬುಕಿಂಗ್ ಮತ್ತು ಗ್ರಾಹಕರ ಹಕ್ಕುಗಳ ಉಲ್ಲಂಘನೆಯ ಕಾನೂನು ಪರಿಣಾಮಗಳ ಕುರಿತು ನ್ಯಾಯಾಲಯದ ತೀರ್ಪುಗಳು ನ್ಯಾಯಾಂಗ ವ್ಯವಸ್ಥೆಯ ಒಟ್ಟಾರೆ ಸಮಗ್ರತೆ ಮತ್ತು ನ್ಯಾಯಾಂಗದ ಗುಣಮಟ್ಟ ಮತ್ತು ವಿದೇಶಿ ಜಾರಿಗೊಳಿಸುವಿಕೆ ತೀರ್ಪುಗಳು ಅಥವಾ ಮಧ್ಯಸ್ಥಿಕೆ ಪ್ರಶಸ್ತಿಗಳು ಆದ್ದರಿಂದ ಇವು ಮೂಲತಃ ಹಲವಾರು ನ್ಯಾಯಾಲಯದ ತೀರ್ಪುಗಳನ್ನು ವಿವಿಧ ಅಂಶಗಳಲ್ಲಿ ಮಾಡಬೇಕಾಗಿರುತ್ತದೆ ಮತ್ತು ಈ ನಿರ್ಧಾರಗಳನ್ನು ವ್ಯವಹಾರಗಳು ಸಹ ತಿಳಿದುಕೊಳ್ಳಬೇಕು ಆದ್ದರಿಂದ ಈ ನಿರ್ಧಾರಗಳನ್ನು ಅನುಸರಿಸಿ ಮತ್ತು ಅವರು ಹೇಳಿದಂತೆ ಅವರು ಇತಿಹಾಸವನ್ನು ಪುನರಾವರ್ತಿಸುವುದಿಲ್ಲ ನಂತರ ಲಾಬಿಮಾಡುವ ಪ್ರಶ್ನೆ ಈಗ ಲಾಬಿಮಾಡುವುದು ಶಾಸಕರು ಮತ್ತು ಆಡಳಿತ ಅಧಿಕಾರಿಗಳನ್ನು ತಮ್ಮ ಹಿತಾಸಕ್ತಿಗಳನ್ನು ಪೂರೈಸಲು ಪ್ರಭಾವ ಬೀರುವ ಆಸಕ್ತಿ ಗುಂಪುಗಳ ಚಟುವಟಿಕೆಯನ್ನು ಸೂಚಿಸುತ್ತದೆ ನಮ್ಮ ವ್ಯವಹಾರದ ಮೇಲೆ ಪರಿಣಾಮ ಬೀರುವ ಲಾಬಿಯ ಉದಾಹರಣೆಗಳೆಂದರೆ ಸರ್ಕಾರಿ ಅಧಿಕಾರಿಗಳಿಗೆ ನೇರವಾಗಿ ಅಥವಾ ಸಂಘದ ಮೂಲಕ ಪ್ರವೇಶ ಆದ್ದರಿಂದ ಜನರು ಲಾಬಿಯನ್ನು ರಚಿಸಬಹುದು ಮತ್ತು ಸರ್ಕಾರಿ ಅಧಿಕಾರಿಗಳನ್ನು ನೇರವಾಗಿ ಅಥವಾ ಸಂಘದ ಮೂಲಕ ಪ್ರವೇಶಿಸಬಹುದು ಮತ್ತು ಅದರ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸುತ್ತಾರೆ ನಂತರ ಸೇವಾ ಸಂಘವನ್ನು ಲಾಬಿಗುಂಪಾಗಿ ಬಳಸುವುದು ಲಾಬಿಗೆ ಸಂಬಂಧಿಸಿದ ಅಸ್ತಿತ್ವದಲ್ಲಿರುವ ಕಾನೂನುಗಳು ಅದನ್ನು ತಿಳಿದುಕೊಳ್ಳಬೇಕು ಆದ್ದರಿಂದ ಕಂಪನಿಗಳನ್ನು ಲಾಬಿಮಾಡುವಾಗ ಈ ಯಾವುದೇ ಲಾಬಿಗಳನ್ನು ಉಲ್ಲಂಘಿಸುವುದಿಲ್ಲ ಸರ್ಕಾರಿ ಅಧಿಕಾರಿಗಳ ಕೆಲಸದ ಬಗ್ಗೆ ಜ್ಞಾನವಿರುವ ಕಾರ್ಯನಿರ್ವಾಹಕರನ್ನು ನೇಮಿಸಿಕೊಳ್ಳುವ ಸಾಮರ್ಥ್ಯ ಮತ್ತು ಸೇವಾ ಸಂಸ್ಥೆಯೊಂದರಲ್ಲಿ ಸರ್ಕಾರದ ಒಳಗೊಳ್ಳುವಿಕೆಯನ್ನು ನಿರ್ವಹಿಸುವ ಸಾಮರ್ಥ್ಯ ನಂತರ ನಾವು ವಿಶೇಷ ಆಸಕ್ತಿ ಗುಂಪುಗಳ ಚಟುವಟಿಕೆಗೆ ಬರುತ್ತೇವೆ ವಿಶ್ವಾದ್ಯಂತ ಮತ್ತು ವಿಶೇಷವಾಗಿ ಭಾರತದಲ್ಲಿ ವ್ಯವಹಾರದ ಮೇಲೆ ಪರಿಣಾಮ ಬೀರುವ ಪ್ರಮುಖ ಶಕ್ತಿ ಗ್ರಾಹಕ ಚಳುವಳಿಯಾಗಿದೆ ಭಾರತ ಸರ್ಕಾರವು 1986 ರಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು ಅಂಗೀಕರಿಸಿದೆ ಇದರ ಅಡಿಯಲ್ಲಿ ಗ್ರಾಹಕರ 6 ಹಕ್ಕುಗಳನ್ನು ಗುರುತಿಸಲಾಗಿದೆ ಸುರಕ್ಷತೆ ಮಾಹಿತಿ ಆಯ್ಕೆ ಪ್ರಾತಿನಿಧ್ಯ ಪರಿಹಾರ ಮತ್ತು ಗ್ರಾಹಕ ಶಿಕ್ಷಣ ಇವುಗಳಲ್ಲಿ ಸೇರಿವೆ ಸುರಕ್ಷತೆಗೆ ಸಂಬಂಧಿಸಿದಂತೆ ಜೀವನ ಮತ್ತು ಆಸ್ತಿಗೆ ಅಪಾಯಕಾರಿಯಾದ ಸರಕು ಮತ್ತು ಸೇವೆಗಳ ಮಾರಾಟದ ವಿರುದ್ಧ ರಕ್ಷಿಸುವ ಹಕ್ಕಿದೆ ಮಾಹಿತಿ ಅನ್ಯಾಯದ ವ್ಯಾಪಾರ ಅಭ್ಯಾಸಗಳ ವಿರುದ್ಧ ಗ್ರಾಹಕರನ್ನು ರಕ್ಷಿಸುವುದು ಮತ್ತು ಗುಣಮಟ್ಟ ಪ್ರಮಾಣ ಶುದ್ಧತೆ ಪ್ರಮಾಣಿತ ಮತ್ತು ಬೆಲೆಯ ಬಗ್ಗೆ ತಿಳಿಸುವ ಹಕ್ಕು ಆಯ್ಕೆ ಸ್ಪರ್ಧಾತ್ಮಕ ಬೆಲೆಯಲ್ಲಿ ವಿವಿಧ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಆಯ್ಕೆ ಮಾಡುವ ಹಕ್ಕು ಪ್ರಾತಿನಿಧ್ಯ ಕೇಳುವ ಹಕ್ಕು ಮತ್ತು ಸೂಕ್ತ ವೇದಿಕೆಯಲ್ಲಿ ಗ್ರಾಹಕರ ಹಿತಾಸಕ್ತಿಗಳು ಸರಿಯಾದ ಪರಿಗಣನೆಯನ್ನು ಪಡೆಯುತ್ತವೆ ಎಂದು ಖಚಿತಪಡಿಸಿಕೊಳ್ಳಿ ಪರಿಹಾರ ಅನ್ಯಾಯದ ಮತ್ತು ನಿರ್ಬಂಧಿತ ವ್ಯಾಪಾರ ಅಭ್ಯಾಸಗಳು ಮತ್ತು ಗ್ರಾಹಕರ ನಿರ್ಲಜ್ಜ ಶೋಷಣೆಯ ವಿರುದ್ಧ ಪರಿಹಾರವನ್ನು ಪಡೆಯುವ ಹಕ್ಕು ಗ್ರಾಹಕ ಶಿಕ್ಷಣ ಉತ್ಪನ್ನಗಳು ಮತ್ತು ಸೇವೆಗಳ ಬಗ್ಗೆ ಶಿಕ್ಷಣ ಪಡೆಯುವ ಹಕ್ಕು ಆದ್ದರಿಂದ ವಿಶೇಷ ಆಸಕ್ತಿ ಗುಂಪುಗಳ ಈ ಚಟುವಟಿಕೆಗಳು ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986 ರಿಂದಅವುಬದ್ಧವಾಗಿವೆ ಅದರ ಅಡಿಯಲ್ಲಿ ನಿರ್ದಿಷ್ಟ ಕಂಪನಿಯ ಯಾವುದೇ ಸೇವೆಗಳನ್ನು ಖರೀದಿಸುವಾಗ ಅಥವಾ ಬಳಸುವಾಗ ಗ್ರಾಹಕರು ಹೊಂದಿರುವ 6 ಹಕ್ಕುಗಳಿವೆ ಧನ್ಯವಾದಗಳು ಈ ವೀಡಿಯೊ ನಿಮಗೆ ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ